ನಿರ್ದಿಷ್ಟ ಆಯಸ್ಕಾಂತೀಯ ಕ್ಷೇತ್ರಕ್ಕೆ ವೆಕ್ಟರ್ ಸಂಭಾವ್ಯತೆಯ ಲೆಕ್ಕಾಚಾರ ನಾವು ವೆಕ್ಟರ್ ಸಂಭಾವ್ಯತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಬಳಸಿ ಅದನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆಂದರೆ ವೆಕ್ಟರ್ ಸಂಭಾವ್ಯತೆಗಾಗಿ A ಪಾಯಿಂಟ್ ನಲ್ಲಿ ಕರ್ಲ್ ಆ B ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಮಾಡಿದ್ದು ಕರ್ಲ್ A ಸ್ಪಷ್ಟ ಎಕ್ಸ್ಪ್ರೆಶನ್ ಅನ್ನು ಲೆಕ್ಕಹಾಕಲಾಗುತ್ತದೆ ಮತ್ತು ಘಟಕಗಳನ್ನು B ಯ ಅನುಗುಣವಾದ ಘಟಕಗಳಿಗೆ ಸಮನಾಗಿರುತ್ತದೆ ಸಹಜವಾಗಿ ನಮಗೆ ಕಾಂತಕ್ಷೇತ್ರ B ತಿಳಿದಿದೆಯೇ ಎಂದು ನೀವು ಆಶ್ಚರ್ಯ ಪಡಬಹುದು ಆಗ ನಾವು A ಅನ್ನು ಏಕೆ ಲೆಕ್ಕ ಹಾಕುತ್ತಿದ್ದೇವೆ ಏಕೆಂದರೆ ಸಂಭಾವ್ಯತೆಯನ್ನು ಲೆಕ್ಕಹಾಕುವುದು ವಿದ್ಯುತ್ ಕ್ಷೇತ್ರದ ಸಂದರ್ಭದಲ್ಲಿ ನಾವು ನೋಡಿದಂತೆ ಕ್ಷೇತ್ರದ ಲೆಕ್ಕಾಚಾರವನ್ನು ಸುಲಭಗೊಳಿಸುತ್ತದೆ ವೆಕ್ಟರ್ ಕ್ಷೇತ್ರಕ್ಕೆ ಒಂದು ಅನುಭವವನ್ನು ಪಡೆಯುವುದು ನಿರ್ದಿಷ್ಟ ಆಯಸ್ಕಾಂತೀಯ ಕ್ಷೇತ್ರಕ್ಕೆ ವೆಕ್ಟರ್ ಸಾಮರ್ಥ್ಯ ನಂತರ ಕೊಟ್ಟಿರುವ ಪ್ರಸ್ತುತ ವಿತರಣೆಯಿಂದ ವೆಕ್ಟರ್ ಸಾಮರ್ಥ್ಯವನ್ನು ನಾವು ಹೇಗೆ ನೇರವಾಗಿ ಲೆಕ್ಕ ಹಾಕುತ್ತೇವೆ ಎಂದು ನೋಡುತ್ತೇವೆ ಆದರೆ ಇಲ್ಲಿಯವರೆಗೆ ನಾನು ಈ ಈಗಿನ ವಿಧಾನವನ್ನು ವೆಕ್ಟರ್ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡುವ ಇನ್ನೊಂದು ವಿಧಾನವಿದೆ ಎಂದು ನಾವು ಬಳಸಿದ್ದೇವೆ ಆದ್ದರಿಂದ ನಾವು ಇಂದು ಸ್ಟೋಕ್ಸ್ ಪ್ರಮೇಯವನ್ನು ಬಳಸುತ್ತಿದ್ದೇವೆ ಎಂದು ಚರ್ಚಿಸುತ್ತೇವೆ ಮುಚ್ಚಿದ ಹಾದಿಯ ಸುತ್ತ ವೆಕ್ಟರ್ ನ ರೇಖೆಯ ಅವಿಭಾಜ್ಯವನ್ನು ಸ್ಟೋಕ್ಸ್ ಪ್ರಮೇಯವು ಸಂಬಂಧಿಸಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ಆದ್ದರಿಂದ ಈ ಸಾಲಿನ ಅವಿಭಾಜ್ಯವನ್ನು ಹೀಗೆ ಬರೆಯಲಾಗಿದೆ ಆದ್ದರಿಂದ ಇದು A ಡಾಟ್ d l ಎಂದು ಹೇಳೋಣ ಇದು A ಡಾಟ್ d s ನ ಈ ವೆಕ್ಟರ್ ಕರ್ಲ್ ನ ಸುರುಳಿಯ ಮೇಲ್ಮೈ ಅವಿಭಾಜ್ಯಕ್ಕೆ ಸಂಬಂಧಿಸಿದೆ ಅಲ್ಲಿ ನಾವು ಮೇಲ್ಮೈ ಅಂಶದ ದಿಕ್ಕನ್ನು ಬಲಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುತ್ತೇವೆ ಕೈ ಸಮಾವೇಶ ಅಂದರೆ ನನ್ನ ಬೆರಳುಗಳು d l ಸುತ್ತಲೂ ಹೋದರೆ ನನ್ನ ಹೆಬ್ಬೆರಳು d s ನಿರ್ದೇಶನವನ್ನು ನೀಡುತ್ತದೆ ಈಗ ನಾವು ಇದನ್ನು ಕಾಂತಕ್ಷೇತ್ರಕ್ಕೆ ಅನ್ವಯಿಸೋಣ ಮತ್ತು ಆ ಸಂದರ್ಭದಲ್ಲಿ ನಾವು ನೋಡುವುದೇನೆಂದರೆ ಒಂದು ಡಾಟ್ d l A ಡಾಟ್ d s ನ ಕರ್ಲ್ ಗೆ ಸಮನಾಗಿರುತ್ತದೆ ಆದರೆ A ಕರ್ಲ್ ಕಾಂತಕ್ಷೇತ್ರವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಆದ್ದರಿಂದ ಇದು ನನಗೆ ಸುತ್ತುವರಿಯಲು ಅವಕಾಶ ಮಾಡಿಕೊಡುತ್ತದೆ ಇದು ಇಲ್ಲಿ ಆದ್ದರಿಂದ ಇದರಿಂದ ನಾವು ಕಲಿತದ್ದೇನೆಂದರೆ ನಾನು ಒಂದು ನಿಕಟ ಹಾದಿಯನ್ನು ತೆಗೆದುಕೊಂಡರೆ ರೇಖೆಯ ಅವಿಭಾಜ್ಯ ಅಥವಾ ವೆಕ್ಟರ್ ಸಂಭಾವ್ಯ A ಇದು ವಕ್ರರೇಖೆಯಿಂದ ಸುತ್ತುವರಿದ ಪ್ರದೇಶದ ಮೂಲಕ ಹಾದುಹೋಗುವ ಕಾಂತೀಯ ಹರಿವಿಗೆ ಸಮಾನವಾಗಿರುತ್ತದೆ ಮತ್ತು ಇದನ್ನು ನಾವು ವೆಕ್ಟರ್ ಲೆಕ್ಕಾಚಾರದಲ್ಲಿ ಬಳಸಿಕೊಳ್ಳಬಹುದು ಸಂಭಾವ್ಯತೆಯು ನಿರ್ದಿಷ್ಟವಾಗಿ ಆ ಸಂದರ್ಭಗಳಲ್ಲಿ ಅಲ್ಲಿ ಕೆಲವು ರೀತಿಯ ಸಮ್ಮಿತಿ ಇರುತ್ತದೆ ಇತರ ಪ್ರಮಾಣಗಳನ್ನು ಲೆಕ್ಕಹಾಕುವಲ್ಲಿ ನಾವು ನಂತರ ಸ್ಟೋಕ್ಸ್ ಪ್ರಮೇಯವನ್ನು ಬಳಸುತ್ತೇವೆ ಮತ್ತು ಇಲ್ಲಿ ನಾವು ಲೆಕ್ಕಾಚಾರದ ಮೇಲೆ ಕಟ್ಟುನಿಟ್ಟಾಗಿ ಗಮನಹರಿಸಲು ಬಯಸುತ್ತೇವೆ ಆದ್ದರಿಂದ ವೆಕ್ಟರ್ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಲು ಸ್ಟೋಕ್ಸ್ ಪ್ರಮೇಯದ ವೆಕ್ಟರ್ ಸಂಭಾವ್ಯತೆಯನ್ನು ಬಳಸಿ ಆದ್ದರಿಂದ ನಾವು ಇದರಲ್ಲಿ ಏನು ಮಾಡಲಿದ್ದೇವೆಂದರೆ ಅದು ಸಿಲಿಂಡರಾಕಾರದ ನಿರ್ದೇಶಾಂಕಗಳನ್ನು ಮಾತ್ರ ಅವಲಂಬಿಸಿರುತ್ತದೆ ಎಂಬುದರ ಆಧಾರದ ಮೇಲೆ ಒಂದು ಮಾರ್ಗವನ್ನು ತೆಗೆದುಕೊಳ್ಳುತ್ತೇನೆ ನಾನು ವೃತ್ತಾಕಾರದ ಹಾದಿಯನ್ನು ತೆಗೆದುಕೊಳ್ಳುತ್ತೇನೆ ಅಥವಾ ಪರಿಸ್ಥಿತಿಯನ್ನು ಅವಲಂಬಿಸಿ ಬೇರೆ ಮಾರ್ಗವು A ಡಾಟ್ d l ಅನ್ನು ಲೆಕ್ಕಹಾಕುತ್ತದೆ ಮತ್ತು ಇದನ್ನು ಸಮನಾಗಿರುತ್ತದೆ ಆ ಮಾರ್ಗದಿಂದ ಆ ಪ್ರದೇಶವನ್ನು ಹಾದುಹೋಗುವ ಫ್ಲಕ್ಸ್ ಮತ್ತು ಅದು ನಮಗೆ ವೆಕ್ಟರ್ ಸಾಮರ್ಥ್ಯವನ್ನು ನೀಡುತ್ತದೆ ನಾನು ಇದರೊಂದಿಗೆ ಎರಡು ಉದಾಹರಣೆಗಳನ್ನು ಪರಿಹರಿಸುತ್ತೇನೆ ವೆಕ್ಟರ್ ಆಗಿರುತ್ತದೆ ಈ ಉದಾಹರಣೆಗಳೆಂದರೆ ಎರಡು ಉದಾಹರಣೆಗಳೆಂದರೆ ಒಂದು ನಿರ್ದಿಷ್ಟ ವಿದ್ಯುತ್ ಪ್ರವಾಹವನ್ನು ಹೊತ್ತೊಯ್ಯುವ ಸೊಲೀನಾಯ್ಡ್ ಗೆ ವೆಕ್ಟರ್ ಸಂಭಾವ್ಯತೆ ಮತ್ತು ಪ್ರಸ್ತುತ ಸಾಗಿಸುವ ತಂತಿಗೆ ಎರಡು ವೆಕ್ಟರ್ ಸಂಭಾವ್ಯತೆ ಉದಾಹರಣೆ 1 ನಾನು ಯುನಿಟ್ ಉದ್ದಕ್ಕೆ n ತಿರುವುಗಳನ್ನು ಹೊಂದಿರುವ ಮತ್ತು ಪ್ರಸ್ತುತ I ಅನ್ನು ಸಾಗಿಸುವ ಸೊಲೀನಾಯ್ಡ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಈ B ಯ ಕಾಂತಕ್ಷೇತ್ರವು ಪರಿಮಾಣವನ್ನು ಮ್ಯೂ 0 n I ಎಂದು ನೀಡಲಾಗುತ್ತದೆ ಆದ್ದರಿಂದ ಈ ಸೊಲೆನಾಯ್ಡ್ ನ ವೆಕ್ಟರ್ ಸಾಮರ್ಥ್ಯವನ್ನು ಲೆಕ್ಕಹಾಕಿ ಈಗ ಇವುಗಳನ್ನು ವಾಹಕಗಳ ವಿಷಯದಲ್ಲಿ ಬರೆಯೋಣ ಆದ್ದರಿಂದ ನಾನು ಪ್ರವಾಹದ ಅಕ್ಷವನ್ನು z ದಿಕ್ಕಿನಂತೆ ತೆಗೆದುಕೊಳ್ಳುತ್ತೇನೆ ಮತ್ತು ಆದ್ದರಿಂದ ಇದು ತ್ರಿಜ್ಯ R ಫೈ ನಿರ್ದೇಶನಗಳ ಸೊಲೀನಾಯ್ಡ್ ಆಗುತ್ತದೆ ಆದ್ದರಿಂದ ನಾನು z ದಿಕ್ಕಿನಲ್ಲಿ B ಮ್ಯೂ 0 n I ಹೊಂದಿದ್ದೇನೆ ಈಗ ಸಾದೃಶ್ಯದ ಮೂಲಕ ನಾನು B ಹೊಂದಿರುವ z ದಿಕ್ಕಿನಲ್ಲಿ ಪ್ರವಾಹವನ್ನು ಹೊಂದಿದ್ದರೆ ನಾನು ಸೆಳೆಯುತ್ತಿದ್ದ ಸಾದೃಶ್ಯವು ಫೈ ದಿಕ್ಕಿನಲ್ಲಿ ತಿರುಗುತ್ತದೆ ಆದ್ದರಿಂದ z ದಿಕ್ಕಿನಲ್ಲಿರುವ j B ಮ್ಯಾಗ್ನೆಟಿಕ್ ಅನ್ನು ನೀಡುತ್ತದೆ ಆದರೆ ಫೈ ದಿಕ್ಕಿನಲ್ಲಿ ಪ್ರಸ್ತುತ ಕಾಂತೀಯ ಕ್ಷೇತ್ರವಲ್ಲ ಎಂದು ನಾನು ಮೊದಲೇ ಹೇಳಿದ್ದೇನೆಂದರೆ z ದಿಕ್ಕಿನಲ್ಲಿ j ಫೈ ದಿಕ್ಕುಗಳಲ್ಲಿ ವಿದ್ಯುತ್ ಪ್ರವಾಹವನ್ನು ನೀಡುತ್ತದೆ ನಾನು ಈ ಸಮೀಕರಣವನ್ನು ನೋಡಿದರೆ ಡೆಲ್ ಕ್ರಾಸ್ A ಗೆ ಸಮನಾಗಿರುತ್ತದೆ ಈಗ j ಅನ್ನು B ಯಿಂದ ಬದಲಾಯಿಸಲಾಗುತ್ತದೆ ಮತ್ತು B ಅನ್ನು A ನಿಂದ ಬದಲಾಯಿಸಲಾಗುತ್ತದೆ ಮತ್ತು B ಮತ್ತೆ z ದಿಕ್ಕಿನಲ್ಲಿದೆ ಆದ್ದರಿಂದ A ಸಹ ಫೈ ದಿಕ್ಕಿನಲ್ಲಿರುತ್ತದೆ ಎಂಬ ಸಮೀಕರಣದ ಅದೇ ರೂಪದಿಂದ ನಾನು ಮತ್ತೆ ನಿರೀಕ್ಷಿಸಬಹುದು ಆದ್ದರಿಂದ ನಾನು ಈಗ ಏನನ್ನು ನಿರೀಕ್ಷಿಸುತ್ತಿದ್ದೇನೆಂದರೆ ಇದರೊಂದಿಗೆ ಸಾದೃಶ್ಯದ ಮೂಲಕ A ವಾಸ್ತವವಾಗಿ ಫೈ ದಿಕ್ಕಿನಲ್ಲಿ ಕೆಲವು A ಫೈ ಆಗಿರುತ್ತದೆ ಆದ್ದರಿಂದ ನಾನು ಈಗ ಸೊಲೆನಾಯ್ಡ್ ನ ಸುತ್ತಲೂ ಒಂದು ಲೂಪ್ ಅನ್ನು ಆರಿಸಿಕೊಳ್ಳುತ್ತೇನೆ ಮತ್ತು ಈ ಲೂಪ್ ನಲ್ಲಿ A ಡಾಟ್ d l ಅನ್ನು ಲೆಕ್ಕ ಹಾಕುತ್ತೇನೆ ಮತ್ತು ಅವು ಈ ಲೂಪ್ ಮೂಲಕ ಹಾದುಹೋಗುವ ಫ್ಲಕ್ಸ್ ಗೆ ಸಮನಾಗಿರಬೇಕು A ಡಾಟ್ d l A ಫೈ ಟೈಮ್ಸ್ 2 ಪೈ s ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಅಲ್ಲಿ 2 ಪೈ s ಅದು ಉದ್ದ ಏಕೆಂದರೆ A ಎನ್ನುವುದು ಫೈ ದಿಕ್ಕಿನಲ್ಲಿರುವುದರಿಂದ ನಾನು A ಫೈ ಅನ್ನು ಮಾತ್ರ ಪಡೆಯುತ್ತೇನೆ ಇದು ಪೈ R ಸ್ಕ್ವೇರ್ B ಗೆ ಸಮನಾಗಿರುತ್ತದೆ ಅದು ಪೈ R ಸ್ಕ್ವೇರ್ ಮ್ಯೂ 0 n I ಮತ್ತು ಆದ್ದರಿಂದ ಈ ಫಲಿತಾಂಶವನ್ನು ಕಪ್ಪು ಬಣ್ಣದಲ್ಲಿ ಬರೆಯಲು ಅವಕಾಶ ಮಾಡಿಕೊಡಿ R ಗಿಂತ S ದೊಡ್ಡದು ಸೊಲೆನಾಯ್ಡ್ ನ ತ್ರಿಜ್ಯ A ವೆಕ್ಟರ್ ಪೈ ವಾಸ್ತವವಾಗಿ ನಾನು ಈ ಪೈ ಅನ್ನು ಇಲ್ಲಿಯೇ ರದ್ದುಗೊಳಿಸಬಹುದು ಆದ್ದರಿಂದ ನಾನು ಸೊಲೆನಾಯ್ಡ್ ನ ಹೊರಗಿನ ವೆಕ್ಟರ್ ಸಂಭಾವ್ಯವಾಗಿರುವ ಫೈ ದಿಕ್ಕಿನಲ್ಲಿ 2 s ಗಿಂತ ಹೆಚ್ಚು R ಸ್ಕ್ವೇರ್ ಮ್ಯೂ ಅನ್ನು ಪಡೆಯುವುದಿಲ್ಲ ಒಳಗೆ ಹೇಗೆ ನಾನು ಇದನ್ನು ಮತ್ತೆ ಮಾಡೋಣ ಇದು B ಒಳಗೆ ಒಳಗಾಗಿ ನಾನು ಈ ರೀತಿಯ ಲೂಪ್ ಅನ್ನು ಫೈ ದಿಕ್ಕಿನಲ್ಲಿ ಹೋಗುತ್ತೇನೆ ಮತ್ತೆ A ಫೈ ದಿಕ್ಕಿನಲ್ಲಿರುತ್ತದೆ ಏಕೆಂದರೆ ಇದು B ಗೆ ಪ್ರಸ್ತುತ ನೀಡುವ ವಿತರಣೆಯ ಮೂಲದಂತಿದೆ ಇಲ್ಲಿ ನಾನು A ಗೆ ಕಾರಣವಾಗುವ B ಅನ್ನು ವಿತರಿಸಿದ್ದೇನೆ ಆದ್ದರಿಂದ ನನಗೆ A ಫೈ ಟೈಮ್ಸ್ 2 ಪೈ s ಇದೆ ಮತ್ತು ಈಗ ಫ್ಲಕ್ಸ್ ಪೈ s ಸ್ಕ್ವೇರ್ ಬಾರಿ B ಆಗಿರುತ್ತದೆ ಪೈ ಸ್ಕ್ವೇರ್ ಮ್ಯೂ 0 n ಗೆ ಸಮನಾಗಿರುತ್ತದೆ ಮತ್ತು ಇದರಿಂದ ನಾನು ಮತ್ತೆ ಪೈ ಅನ್ನು ರದ್ದುಗೊಳಿಸಲಿದ್ದೇನೆ ಮತ್ತು ನಾನು ಪಡೆಯುತ್ತೇನೆ ಒಂದು ವೆಕ್ಟರ್ s ಮ್ಯೂ 0 ಗೆ ಸಮನಾಗಿರುತ್ತದೆ ನಾನು R ಗಿಂತ ಕಡಿಮೆ ಇರುವ s ಗಾಗಿ ಫೈ ದಿಕ್ಕಿನಲ್ಲಿ 2 ರಿಂದ ಭಾಗಿಸಿದ್ದೇನೆ ನೀವು ಕಡಿಮೆ ಅಥವಾ ಸಮನಾಗಿರಬಹುದು ಆದ್ದರಿಂದ ನನ್ನ ಅಂತಿಮ ಉತ್ತರವನ್ನು ನಾನು ಪಡೆದುಕೊಂಡಿದ್ದೇನೆ ಅದು A s ಮ್ಯೂ 0 n I ಬೈ 2 ಫೈ s R ಗಿಂತ ಕಡಿಮೆ ಅಥವಾ ಸಮನಾಗಿರುತ್ತದೆ ಮತ್ತು ಅದು R ಸ್ಕ್ವೇರ್ ಮ್ಯೂ 0 n I ಓವರ್ 2 s ಫೈ R ಗಿಂತ s ದೊಡ್ಡದಾಗಿದೆ ಅಥವಾ ಸಮಾನವಾಗಿರುತ್ತದೆ ಮತ್ತು s ನಲ್ಲಿ R ಗೆ ಎರಡೂ ಸಮನಾಗಿರುತ್ತದೆ ಅದು ನನಗೆ ಸರಿಯಾದ A ನೀಡುವ ಉತ್ತರವನ್ನು ಪರಿಶೀಲಿಸೋಣ ಸರಿಯಾದ ಆಯಸ್ಕಾಂತೀಯ ಕ್ಷೇತ್ರ B ಆದ್ದರಿಂದ A ಕೇವಲ ಫೈ ದಿಕ್ಕಿನಲ್ಲಿರುವುದರಿಂದ A ನ ಕರ್ಲ್ ಮತ್ತು ಅಂತಿಮ ಉತ್ತರವು z ದಿಕ್ಕಿನಲ್ಲಿದೆ ಎಂದು ನನಗೆ ತಿಳಿದಿದೆ ನಾನು ಇದರ z ಘಟಕವನ್ನು ಮಾತ್ರ ಬರೆಯಬಲ್ಲೆ ಇದರ z ಘಟಕವನ್ನು ಭಾಗಶಃ s A ಫೈ ಮೈನಸ್ ಭಾಗಶಃ A s ಓವರ್ ಭಾಗಶಃ ಫೈ 1 ಓವರ್ s ಹೊರಗಿನ ದಿಕ್ಕಿನಲ್ಲಿ z ದಿಕ್ಕಿನಲ್ಲಿ ನೀಡಲಾಗುತ್ತದೆ S R ಗಿಂತ ದೊಡ್ಡದಾದರೆ ಇದು B 0 ಗೆ ಸಮನಾಗಿರುತ್ತದೆ ಮತ್ತು B ಗಿಂತಲೂ ಕಡಿಮೆ ಮೊತ್ತವು ಮ್ಯೂ 0 n I z ಅನ್ನು ಸಮನಾಗಿರುತ್ತದೆ ಎಂದು ನೀವು ಈಗಾಗಲೇ ನೋಡಬಹುದು ನೀವು ಇತರ ಘಟಕಗಳು ಮತ್ತು ಸಿಲಿಂಡರಾಕಾರದ ನಿರ್ದೇಶಾಂಕಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅವು ನಿಜಕ್ಕೂ 0 ಎಂದು ನೀವೇ ಪರಿಶೀಲಿಸಬಹುದು ಪ್ರಸ್ತುತ ಸಾಗಿಸುವ ತಂತಿಯ ಮತ್ತೊಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಪ್ರಸ್ತುತ ಸಾಗಿಸುವ ತಂತಿಯ ಉದ್ದದ ತಂತಿಯು ಪ್ರಸ್ತುತ I ಅನ್ನು ಹೊಂದಿರುತ್ತದೆ ಈ ಸಂದರ್ಭದಲ್ಲಿ ನಾವು ಈಗಾಗಲೇ B ಅನ್ನು ಲೆಕ್ಕ ಹಾಕಿದ್ದೇವೆ ನಾನು ಈ ದಿಕ್ಕನ್ನು B ಗೆ ಕರೆದೊಯ್ಯುತ್ತಿದ್ದರೆ ಪ್ರಸ್ತುತವು ಹೋಗುತ್ತಿರುವ z ದಿಕ್ಕಿನಲ್ಲಿ B ಏನೂ ಅಲ್ಲ ಆದರೆ ಫೈ ದಿಕ್ಕಿನಲ್ಲಿ 2 ಪೈ s I ಗಿಂತ ಹೆಚ್ಚು ಇಲ್ಲ ಪ್ರಸ್ತುತ ಕಾಂತಕ್ಷೇತ್ರವನ್ನು ಉತ್ಪಾದಿಸುವ ಸಾದೃಶ್ಯದ ಮೂಲಕ ಅದನ್ನು ನಿಮ್ಮ ಪರದೆಯ ಬಲಭಾಗದಲ್ಲಿ ಸೆಳೆಯಲು ಅವಕಾಶ ಮಾಡಿಕೊಡಿ ನಾನು ಡೆಲ್ ಕ್ರಾಸ್ B ಅನ್ನು ತೆಗೆದುಕೊಳ್ಳುವಾಗ ಮ್ಯೂ 0 j ಮತ್ತು ನಾನು ಡಿಸ್ಕ್ ಮೇಲೆ ಪ್ರವಾಹವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ನಾನು ಯಾವ ರೀತಿಯ ಕ್ಷೇತ್ರವನ್ನು ನಿರೀಕ್ಷಿಸುತ್ತೇನೆ ಅದು ಸಿಲಿಂಡರ್ ನಲ್ಲಿ ಮುಗಿದಿದ್ದರೆ ಈ ಸಂದರ್ಭದಲ್ಲಿ ನಾನು ನಿರೀಕ್ಷಿಸುವ ಭಾವನೆ B ಫೀಲ್ಡ್ ಹೋಗುವುದನ್ನು ಹೊರತುಪಡಿಸಿ ಏನೂ ಅಲ್ಲ ನಾವು ಈಗ ಸೊಲೆನಾಯ್ಡ್ ಪ್ರಕರಣವನ್ನು ಪರಿಹರಿಸಿದ್ದೇವೆ ಮತ್ತು ಅದು ನಿಖರವಾಗಿ ಏನು ಅಂತೆಯೇ ಈ ಸಂದರ್ಭದಲ್ಲಿ ನನ್ನ A ಈ ರೀತಿ ಹೋಗುತ್ತದೆ ಎಂದು ನಾನು ಈಗ ನಿರೀಕ್ಷಿಸಬೇಕು ಆದ್ದರಿಂದ ನಾನು ಈ ರೀತಿಯಾಗಿ ಹೋಗುವ ಮಾರ್ಗವನ್ನು ಆರಿಸುತ್ತೇನೆ ಮತ್ತು ಅನಂತಕ್ಕೆ ಹೋಗುತ್ತೇನೆ ಮತ್ತು ಅಲ್ಲಿ ಮುಚ್ಚುತ್ತೇನೆ ಸಹಜವಾಗಿ ನಾನು ಅನಂತದಲ್ಲಿ 0 ಎಂದು ಊಹಿಸಲಿದ್ದೇನೆ ನಾನು ಈ ಹಾದಿಯಲ್ಲಿ ಆರಿಸಿದರೆ ಮತ್ತು ಈಗ ಸ್ಟೋಕ್ಸ್ ಪ್ರಮೇಯವನ್ನು ಅನ್ವಯಿಸಿದರೆ ಅದು ನನಗೆ ನೀಡುತ್ತದೆ ಈ ಹಾದಿಯಲ್ಲಿ ಒಂದು ಡಾಟ್ d l ಈ ಪ್ರದೇಶದ ಮೂಲಕ ಹರಿವಿಗೆ ಸಮಾನವಾಗಿರುತ್ತದೆ ನಾನು ಎತ್ತರವನ್ನು ತೆಗೆದುಕೊಳ್ಳೋಣ ಇದು l ಆಗಿರಬೇಕು ಇದು s ನಿಂದ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಆ ಹರಿವು ಮತ್ತು ಬಲಗೈ ಬೆರಳುಗಳು ಪ್ರದಕ್ಷಿಣಾಕಾರವಾಗಿ ಹೋಗುತ್ತಿರುವುದರಿಂದ ಪ್ರದೇಶದ ಅಂಶವೂ ಸಹ ಒಳಗೆ ಹೋಗುತ್ತಿದೆ ಆದ್ದರಿಂದ B ಡಾಟ್ d s ಸಕಾರಾತ್ಮಕವಾಗಿದೆ ಮತ್ತು ಆದ್ದರಿಂದ ಫ್ಲಕ್ಸ್ ಸಕಾರಾತ್ಮಕವಾಗಿದೆ ಇದು 2 ಪೈ ಅವಿಭಾಜ್ಯಕ್ಕಿಂತಲೂ ಹೆಚ್ಚಿಲ್ಲ ನಂತರ ನಾನು ಈ ಪ್ರದೇಶದ ಅಂಶವನ್ನು l d s ಅವಿಭಾಜ್ಯವಾಗಿಸಲಿದ್ದೇನೆ ಮತ್ತು ಇದು s ನಿಂದ ಸಂಯೋಜಿಸುತ್ತದೆ ಅನಂತತೆಯು ನಾನು ಈಗಾಗಲೇ ನೋಡಿಕೊಂಡಿದ್ದೇನೆ ಆದ್ದರಿಂದ ನಾನು ಇದನ್ನು ತೆಗೆದುಹಾಕುತ್ತೇನೆ ನಾನು ಇದನ್ನು ಸಹ ತೆಗೆದುಹಾಕುತ್ತೇನೆ ಇದು 2 ಪೈ ಲಾಗ್ ಆಫ್ s ಪ್ರೈಮ್ s ಮತ್ತು ಅನಂತ ಮೌಲ್ಯವನ್ನು ತ್ಯಜಿಸುತ್ತದೆ ಇದು ಮೈನಸ್ l ಮ್ಯೂ 0 I ಓವರ್ 2 ಪೈ ಲಾಗ್ s ಎಡಗೈ ಬಗ್ಗೆ ಹೇಗೆ z ದಿಕ್ಕಿನಲ್ಲಿರುವುದರಿಂದ ಎಡಗೈ ಭಾಗವು ಒಂದೇ ಕೊಡುಗೆ ಈ ನಿರ್ದಿಷ್ಟ ಲಂಬ ಮಾರ್ಗದಿಂದ ಬರುತ್ತದೆ ಆದ್ದರಿಂದ ಇದು A ಅಟ್ s ಟೈಂಸ್ i ಆಗಿರುತ್ತದೆ ಮತ್ತು ನಿಯಮಗಳನ್ನು ರದ್ದುಗೊಳಿಸುವ ಮೂಲಕ ನೀವು ಸ್ಪಷ್ಟವಾಗಿ ನೋಡಬಹುದು ನಾನು ಈ l ಅನ್ನು ರದ್ದುಗೊಳಿಸಿದರೆ ಆ ಅಂತಿಮ ಉತ್ತರ A ವೆಕ್ಟರ್ ಆಗಿ ಹೊರಹೊಮ್ಮುತ್ತದೆ ಮೈನಸ್ ಮ್ಯೂ 0 I ಓವರ್ 2 ಪೈ ಲಾಗ್ s z ದಿಕ್ಕಿನಲ್ಲಿ ನಾವು ಮೊದಲು ಪಡೆದ ಉತ್ತರ ಆದ್ದರಿಂದ B ಅನ್ನು ಲೆಕ್ಕಹಾಕಲು ಸ್ಟೋಕ್ಸ್ ಪ್ರಮೇಯದ ಜೊತೆಗೆ B ಗಾಗಿ ಕರ್ಲ್ ಸಮೀಕರಣವನ್ನು ಬಳಸುವ ಎರಡು ಉದಾಹರಣೆಗಳನ್ನು ನಾನು ಮಾಡಿದ್ದೇನೆ ಈ ವಿಧಾನವು A ಹೇಗೆ ಕಾಣುತ್ತದೆ ಎಂಬುದರ ಬಗ್ಗೆ ಒಂದು ಭಾವನೆಯನ್ನು ಪಡೆಯುವುದು B ಅನ್ನು ಲೆಕ್ಕಹಾಕಲು ಇದು ಉಪಯುಕ್ತವಲ್ಲ ಏಕೆಂದರೆ ಇದೀಗ ನಾವು B ಯಿಂದ A ಅನ್ನು ಲೆಕ್ಕಾಚಾರ ಮಾಡುವುದು ಆದ್ದರಿಂದ ನಾನು ಈಗಾಗಲೇ ಆಯಸ್ಕಾಂತೀಯ ಕ್ಷೇತ್ರದ ಉತ್ತರವನ್ನು ತಿಳಿದಿದ್ದೇನೆ ಪ್ರವಾಹದ ದೃಷ್ಟಿಯಿಂದ ನಾನು ನೇರವಾಗಿ A ಅನ್ನು ಲೆಕ್ಕಹಾಕಲು ಸಾಧ್ಯವಾದರೆ ಮತ್ತು B ಲೆಕ್ಕಾಚಾರ ಮಾಡಲು A ಉಪಯುಕ್ತವಾಗಿದೆ ಹೇಗಾದರೂ ನಾನು ಈ ಉಪನ್ಯಾಸವನ್ನು ಕೊನೆಗೊಳಿಸುವ ಮೊದಲು ನಾನು ಕರ್ಲ್ A ಗೆ ಕರ್ಲ್ B ಮತ್ತು B ಮ್ಯೂ 0 j ಸಾದೃಶ್ಯವನ್ನು ತಳ್ಳಲು ಬಯಸುತ್ತೇನೆ ಮತ್ತು ಮುಕ್ತ ಜಾಗದಲ್ಲಿ ಈ ಸಮೀಕರಣವು B ಗೆ ಉತ್ತರವನ್ನು ನೀಡುತ್ತದೆ ಎಂದು ನೋಡಿ ಮ್ಯೂ 0 ಓವರ್ 4 ಪೈ ಇಂತೆಗ್ರಲ್ jr ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಪ್ರೈಮ್ ಇಲ್ಲಿ d v ಅವಿಭಾಜ್ಯವು ಪ್ರವಾಹಕ್ಕಿಂತ ಅವಿಭಾಜ್ಯವಾಗಿದೆ ನಾನು ಇದೇ ರೀತಿಯಾಗಿ ಬರೆಯಬಹುದೇ A ಅಟ್ r ಅನ್ನು 1 ಓವರ್ 4 4 ಪೈ ಇಂಟಿಗ್ರಲ್ B ಅಟ್ r ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಪ್ರೈಮ್ ಗೆ ಸಮನಾಗಿರುತ್ತದೆ ಸಮೀಕರಣಗಳು ಒಂದೇ ಆಗಿರುವುದರಿಂದ ಮತ್ತೆ ಒತ್ತಿಹೇಳುತ್ತದೆ ಚಿಹ್ನೆಗಳು ಮಾತ್ರ ಬದಲಾಗಿವೆ ಉತ್ತರಗಳು ಒಂದೇ ಆಗಿರಬೇಕು ಉದಾಹರಣೆಗೆ A ಅನ್ನು ಲೆಕ್ಕಹಾಕಲು B ನ ಹರಿವನ್ನು ಬಳಸುವ ಮೂಲಕ ನಾವು ಈಗಾಗಲೇ ಈ ಸಮೀಕರಣವನ್ನು ಬಳಸಿದ್ದೇವೆ ನಾನು ಟೊರಾಯ್ಡ್ ಹೊಂದಿದ್ದರೆ ಅದು ಸೊಲೀನಾಯ್ಡ್ ತನ್ನಷ್ಟಕ್ಕೆ ತಾನೇ ಹೋಗುತ್ತದೆ ಆದ್ದರಿಂದ ಈ ತಂತಿಗಳು ಆ ಸಾಗಿಸುವ ಪ್ರವಾಹವನ್ನು ಹೊಂದಿವೆ ಸೊಲೆನಾಯ್ಡ್ ತುಂಬಾ ತೆಳುವಾಗಿದ್ದರೆ ಇದು ಈ ಸೊಲೀನಾಯ್ಡ್ ಅಥವಾ ಸೊಲೆನಾಯ್ಡ್ ತುಂಬಾ ತೆಳುವಾಗಿದ್ದರೆ ಅದು ಫ್ಲಕ್ಸ್ ಸಾಗಿಸುವ ಉಂಗುರದಂತೆ ಆಗುತ್ತದೆ ನಾನು ಲೆಕ್ಕಾಚಾರ ಮಾಡಿದಂತೆಯೇ ಅಕ್ಷದ ಮೇಲೆ A ಅನ್ನು ಲೆಕ್ಕ ಹಾಕಬಹುದು ಪ್ರಸ್ತುತ ಸಾಗಿಸುವ ತಂತಿಯ ಆಯಸ್ಕಾಂತೀಯ ಕ್ಷೇತ್ರವು ಈ ಸಮಯದಲ್ಲಿ ನಾನು A ಅನ್ನು ಲೆಕ್ಕಹಾಕಬಹುದು ಈ ಉಂಗುರದ ಮೂಲಕ ಹೋಗುವ ಫ್ಲಕ್ಸ್ ಫೈ ಅನ್ನು ಫ್ಲಕ್ಸ್ ನ ಉಂಗುರವೆಂದು ಪರಿಗಣಿಸಿ ನಂತರ ಈ ಸೂತ್ರವನ್ನು ಅನ್ವಯಿಸಬಹುದು ಇದನ್ನು ನಾನು ಮಾಡುತ್ತೇನೆ ನಂತರ ಎಕ್ಸಸೈಜ್ ನೀಡಿ ಮತ್ತು ಈ ಎರಡು ಒಂದೇ ಉತ್ತರಗಳು ಅಥವಾ ಉತ್ತರಗಳಿಗೆ ಒಂದೇ ರೀತಿಯ ಎಕ್ಸ್ಪ್ರೆಶನ್ ಗಳು ಮತ್ತು ವಿಭಿನ್ನ ಕ್ಷೇತ್ರಗಳನ್ನು ದೃಶ್ಯೀಕರಿಸುವ ಅತ್ಯಂತ ಉಪಯುಕ್ತ ಮಾರ್ಗವಾಗಿ ಪರಿಣಮಿಸುತ್ತದೆ ಎಂದು ಮುಂಬರುವ ಉಪನ್ಯಾಸಗಳಲ್ಲಿ ನಾವು ಮತ್ತೆ ನೋಡುತ್ತೇವೆ